ಗೋಳಾಕಾರದ ತರಂಗ ಕ್ರಿಯೆಯ ರೇಡಿಯಲ್ ಘಟಕಕ್ಕೆ ಸಮೀಕರಣ ಸಮ್ಮಿತೀಯ ಸಾಮರ್ಥ್ಯಗಳು ಮತ್ತು ಅದರ ಪರಿಹಾರದ ಸಾಮಾನ್ಯ ಗುಣಲಕ್ಷಣಗಳು ನಾವು ಗೋಳಾಕಾರದ ಸಮ್ಮಿತೀಯ ವ್ಯವಸ್ಥೆಗಳಿಗೆ ಸ್ಕ್ರಾಡಿ೦ಜರ್ ಸಮೀಕರಣವನ್ನು ನೋಡುತ್ತಿದ್ದೇವೆ ಮತ್ತು H ಮತ್ತು L2 0 ಗೆ ಸಮ ಎಂದು ನಾವು ತೋರಿಸಿದ್ದೇವೆ ಅದು L2 ಉತ್ತಮ ಕ್ವಾಂಟಮ್ ಸಂಖ್ಯೆ ಎಂದು ಸೂಚಿಸುತ್ತದೆ ಮತ್ತು ಹ್ಯಾಮಿಲ್ಟೋನಿಯನ್ ಅನ್ನು 22m∂r r2∂rL22mr2Vr ಎಂದು ತೋರಿಸಲಾಗಿದೆ ಮತ್ತು ಆದ್ದರಿಂದ ಸ್ಕ್ರಾಡಿ೦ಜರ್ ಸಮೀಕರಣವು 22m∂r r2∂rL22mr2VrEψ ಆಗಿದೆ r ಅನ್ನು R ಎಂದು ಬರೆಯಬಹುದೆಂದು ನಾನು ನಿಮಗೆ ಹೇಳಬಲ್ಲೆ ಅದು r ಮತ್ತು ನಾನು Ylmθϕ ಎಂದು ನೀಡಿದ ಇತರ ಕೆಲವು ಕಾರ್ಯಗಳನ್ನು ಅವಲಂಬಿಸಿರುತ್ತದೆ ಮತ್ತು ನಂತರ ಇದನ್ನು ಬರೆಯಿರಿ ಮತ್ತು ವೇರಿಯೇಬಲ್ಗಳನ್ನು ಬೇರ್ಪಡಿಸಿ ಮತ್ತು ನೀವು ಕಂಡುಕೊಳ್ಳುವುದು ಸಮೀಕರಣವು 22m1r2∂r r2dRdrll122mr2RVrRER ಆಗುತ್ತದೆ ಮತ್ತು Ylm ನಿಮಗೆ ಈ ll1 ಪದವನ್ನು ನೀಡುತ್ತದೆ ನಾನು ಇದನ್ನು ಸ್ಪಷ್ಟವಾಗಿ ಮಾಡಿ ನಿಮಗೆ ತೋರಿಸುತ್ತೇನೆ ಹಾಗಾಗಿ ನಾನು 22m1r2∂r r2∂rL22mr2VrE ಅನ್ನು ಹೊಂದಿರುವಾಗ ಮತ್ತು ನಾನು ಬರೆಯುವ ಇತರ ಕಾರ್ಯದ R ನ ಕೆಲವು ಕಾರ್ಯಗಳಿಗೆ ಸಮನಾಗಿ ಬರೆಯಿರಿ Yθϕ ನಂತರ ನಾನು ಪಡೆಯುವುದು 22m1r2∂r r2dRdrYR2mr2L2YVrRYERY ತದನಂತರ ನೀವು ಈ ಎಲ್ಲವನ್ನು 1RY ನಿಂದ ಭಾಗಿಸಿ ಮತ್ತು r2 ರಿಂದ ಗುಣಿಸಿ ಮತ್ತು ಆದ್ದರಿಂದ ನೀವು ಕಂಡುಕೊಳ್ಳುವುದು 12mL2YλY ತಕ್ಷಣವೇ ಇದು ನಿಮಗೆ ತಿಳಿದಿದೆ Y ಇದು ಐಗನ್ ಫಂಕ್ಷನ್ ಎಂದರೆ L2 ಗಾಗಿ ಐಗನ್ ಫಂಕ್ಷನ್ ಮತ್ತು ll122m ಹೊರತುಪಡಿಸಿ ಯಾವುದಕ್ಕೂ ಸಮನಾಗಿರುವುದಿಲ್ಲ ಮತ್ತು ನೀವು ಅದನ್ನು r ಸಮೀಕರಣಕ್ಕೆ ಮರಳಿ ತರುತ್ತೀರಿ ಮತ್ತು ನೀವು ಪಡೆಯುವ ಸಮೀಕರಣವು 22m1r2∂r r2dRdrY ll122mr2RVrRER ಆದ್ದರಿಂದ ಶಕ್ತಿ E L ಮತ್ತು ರೇಡಿಯಲ್ ಫಂಕ್ಷನ್ ಅನ್ನು ಮಾತ್ರ ಅವಲಂಬಿಸಿರುತ್ತದೆ ಆದ್ದರಿಂದ ಶಕ್ತಿಯು E ಕೋನೀಯ ಆವೇಗವನ್ನು ಕಡಿಮೆಗಿಂತ ಹೆಚ್ಚು ನಿರೀಕ್ಷಿಸಲಾಗಿದೆ ಆದರೆ ಹೆಚ್ಚು ಚಲನ ಶಕ್ತಿ ಮತ್ತು E ಸಂಭಾವ್ಯ V ಮೂಲಕ R ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಗೋಳಾಕಾರದ ಸಮ್ಮಿತೀಯ ಸಾಮರ್ಥ್ಯಗಳಿಗಾಗಿ ತರಂಗ ಕಾರ್ಯದ ಕೋನೀಯ ಭಾಗವು ಒಂದೇ ಆಗಿರುವುದನ್ನು ನೀವು ಗಮನಿಸಬಹುದು ಆದ್ದರಿಂದ ಗೋಳಾಕಾರದ ಸಮ್ಮಿತೀಯ ವ್ಯವಸ್ಥೆಗಳ ಕೋನೀಯ ಭಾಗವು ಎಲ್ಲಾ V ಗೆ ಒಂದೇ ಆಗಿರುತ್ತದೆ ಮತ್ತು ಇದು L2 ಆಪರೇಟರ್ನ ಐಗನ್ ಕಾರ್ಯಗಳು ಯಾವುವು V ಮೇಲೆ ಅವಲಂಬಿತವಾಗಿರುವುದು r ಘಟಕದೊಂದಿಗೆ ಮಾತ್ರ ಆದ್ದರಿಂದ ಎಂಬುದು R Y ಹೊರತು ಬೇರೇನಲ್ಲ ಮತ್ತು ನಾನು ಇದನ್ನು Ylmθϕ ಬರೆಯಬಹುದು ಆದ್ದರಿಂದ ಈಗ ಕೂಡ ಇದೆ ಮತ್ತು ನಿರೀಕ್ಷೆಯಂತೆ L2 ಮತ್ತು Lz ನ ಐಗನ್ ಕಾರ್ಯ ಏಕೆಂದರೆ ಇವುಗಳನ್ನು ಸಂರಕ್ಷಿಸಲಾಗಿದೆ ಮತ್ತು ಹೆಚ್ಚುವರಿಯಾಗಿ ನಾನು ಈ r ಅನ್ನು ಪಡೆಯುತ್ತೇನೆ ಮತ್ತು r ಗೆ ಸಮೀಕರಣ 22m1r2ddrr2dRdrll122mr2RVrRER ನಾವು ಇದನ್ನು ವಿಸ್ತರಿಸಿದಾಗ ಇದನ್ನು 22md2Rdr2 22mdRdrll122mr2RVrRER ಎಂದು ಮತ್ತಷ್ಟು ಬರೆಯಬಹುದು ಈಗ ಈ ಸಮೀಕರಣವು ಎರಡನೇ ವ್ಯುತ್ಪನ್ನ ಮತ್ತು ಮೊದಲ ವ್ಯುತ್ಪನ್ನವನ್ನು ಒಳಗೊಂಡಿದೆ ನಾವು ಅದನ್ನು ಸರಳೀಕರಿಸಲು ಬಯಸುತ್ತೇವೆ ಆದರೆ ಅದಕ್ಕೂ ಮೊದಲು r ಎಲ್ಲೆಡೆ ಸೀಮಿತವಾಗಿರಬೇಕು ಎಂದು ಹೇಳೋಣ ಏಕೆಂದರೆ ಅದು ಸೀಮಿತವಾಗಿರಬೇಕು ನಾನು ಯಾವುದೇ ಪರಿಹಾರವನ್ನು ಕಂಡುಕೊಂಡರೆ r 0 ಮತ್ತು r ದೂರಕ್ಕೆ ಹೋಗುವುದು ಸೇರಿದಂತೆ ಎಲ್ಲೆಡೆ ಸೀಮಿತವಾಗಿರಬೇಕು ಬೌಂಡ್ ಸ್ಥಿತಿಗೆ r 0 ಗೆ ಹೋಗಬೇಕು r ಅನಂತಕ್ಕೆ ಹೋಗುತ್ತದೆ ಏಕೆಂದರೆ ಬೌಂಡ್ ಸ್ಟೇಟ್ಸ್ ಭಾಗಕ್ಕೆ ನಾವು ಅನಂತಕ್ಕೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಈಗ ನಾವು ಮಾಡಲು ಹೊರಟಿರುವುದು ಈ ಸಮೀಕರಣವನ್ನು ಸರಳಗೊಳಿಸುವ ಮೂಲಕ r ಅನ್ನು ನಿರ್ದಿಷ್ಟ ಪದದಲ್ಲಿ ಬರೆಯುವ ಮೂಲಕ ಅಥವಾ ಅದಕ್ಕೂ ಮುಂಚೆ ನಾನು dRdr ಕೂಡ ಎಲ್ಲೆಡೆ ಸೀಮಿತವಾಗಿರಬೇಕು ಮತ್ತು ಸೀಮಿತವಾಗಬೇಕು ಮತ್ತು ಇದರೊಂದಿಗೆ ಇನ್ನೂ ಒಂದು ಷರತ್ತು ಇದೆ ಇದು ನಿರಂತರವಾಗಿರಬೇಕು ಆದ್ದರಿಂದ ಸೀಮಿತ ಮತ್ತು ನಿರಂತರ ಎಲ್ಲೆಡೆ ಸೀಮಿತ ಮತ್ತು ನಿರಂತರವಾಗಿರಬೇಕು ಈಗ ನಾವು ಈ ಸಮೀಕರಣವನ್ನು ಸರಳಗೊಳಿಸೋಣ ಆದ್ದರಿಂದ ನಾನು ಹೊಂದಿರುವ ಸಮೀಕರಣವು 22md2Rdr2 22mrdRdrll122mr2RVrRER ಆಗಿದೆ ನಾವು Rrur ಬರೆಯೋಣ ಮತ್ತು R ಎಲ್ಲೆಡೆ ಸೀಮಿತವಾಗಿರುವುದರಿಂದ ನೀವು 0 ಗೆ r 0 ಗಿಂತ ವೇಗವಾಗಿ ಹೋಗಬೇಕು ಮತ್ತು ಬಹುಶಃ ಸಮನಾಗಿರಬಹುದು ಆದ್ದರಿಂದ ನೀವು 0 ಗೆ r ಗಿಂತ ವೇಗವಾಗಿ r ಗೆ ಹೋಗಬೇಕು ಅಥವಾ r 0 ನಂತೆ ಮಾತ್ರ r ಗೆ ಹೋಗಬೇಕು ಆದ್ದರಿಂದ ಈ ಸ್ಥಿತಿಯ ಜೊತೆಗೆ ನಾನು ನಿಮ್ಮ ಮೇಲೆ ಹೊಂದಿರುವ ಅದನ್ನು ಅನ್ವಯಿಸಲು ಹೊರಟಿದ್ದೇನೆ ಬದಲಾಗಿ ಏನು ಮಾಡುವುದು ನನಗೆ ವಿಷಯಗಳನ್ನು ಸರಳಗೊಳಿಸುತ್ತದೆ ಏಕೆಂದರೆ ಈಗ dRdr 1rdudr 1r2u ಮತ್ತು d2Rdr2 1r d2udr2 2r2dudr2r3u ಗೆ ಸಮನಾಗಿರುತ್ತದೆ ಈಗ ನಾವು 22m1r d2udr2 2r2dudr2r3u 2mr1rdudr 1r2u ಇಲ್ಲಿ ಸ್ಕ್ರಾಡಿ೦ಜರ್ ಸಮೀಕರಣದಲ್ಲಿ ಬದಲಿಸೋಣ ನನಗೆ ll12mr3uVrurEur ಸಿಗುತ್ತದೆ ಈಗ ಕೆಲವು ನಿಯಮಗಳನ್ನು ರದ್ದುಗೊಳಿಸೋಣ dudr ಜೊತೆಗಿನ ಪದವು ಇಲ್ಲಿ dudr ನೊಂದಿಗೆ ರದ್ದುಗೊಳ್ಳುತ್ತದೆ ಈ ಪದದೊಂದಿಗೆ ur3 ರೊಂದಿಗೆ ಪದವು ರದ್ದುಗೊಳ್ಳುತ್ತದೆ ನನ್ನ ಬಳಿ 22m urll122mr3uVrurEur ಇದೆ u ಎಂಬುದು d2udr2 r ನಿಂದ ಗುಣಿಸಿದಾಗ 22m ull122mr2uVruEu ಸಿಗುತ್ತದೆ ಇದು ಒಂದು ಆಯಾಮದ ಚಲನೆಗೆ ಸ್ಕ್ರಾಡಿ೦ಜರ್ ಸಮೀಕರಣದಂತಿದೆ ಹೊರತು ಈ Vrಇಲ್ಲಿ ಹೆಚ್ಚುವರಿ ಪದವನ್ನು ಹೊಂದಿದೆ ಅಥವಾ ಇದು u ಆಗಿದೆ ಇಲ್ಲಿ ಶಾಸ್ತ್ರೀಯ ಮೆಕ್ಯಾನಿಕ್ಸ್ನಿಂದ ನೆನಪಿಸಿಕೊಳ್ಳಿ ಕೇಂದ್ರೀಯ ಪಡೆಗಳಲ್ಲಿ veff ಚಲನೆಯಲ್ಲಿ Vrl22mr2 ಇತ್ತು ಆದ್ದರಿಂದ ಇಲ್ಲಿರುವ ಈ ಪದವು ಕ್ವಾಂಟಮ್ ಮೆಕ್ಯಾನಿಕ್ಸ್ ಹೊರತುಪಡಿಸಿ ನಾನು ll1 ಅನ್ನು ಪಡೆಯುವುದನ್ನು ಹೊರತುಪಡಿಸಿ ನೀವು 22m uveffuEu ಅನ್ನು ಹೋಲುತ್ತದೆ ಆದ್ದರಿಂದ ಸಮೀಕರಣವು ಬೇರೇನೂ ಅಲ್ಲ ಅದು veffrVrll122mr2 ಈಗ ಸಂಭಾವ್ಯತೆಗಳೆಂದರೆ r ಹತ್ತಿರ r ನಿಯಮಿತ 0 ಸಮನಾದ ಸಾಮಾನ್ಯ ಗುಣಲಕ್ಷಣಗಳನ್ನು ಈ ಸಮೀಕರಣದಿಂದ ತಿಳಿಸಬಹುದು ಆದ್ದರಿಂದ ನಾನು ಹೊಂದಿರುವ ಸಮೀಕರಣವು 22mull122mr2uVruEu ಆದ್ದರಿಂದ Vr ಬಹುಶಃ r l ಆಗಿದೆ ಉತ್ತಮ ಎಂದರೆ ಅದು 1 ಕ್ಕಿಂತ ಹೆಚ್ಚು ವೇಗವಾಗಿ ಸ್ಫೋಟಿಸುವುದಿಲ್ಲ ಸಮೀಕರಣವು 22mull12mr2u0 r 0 ಆಗಿರುತ್ತದೆ ಏಕೆಂದರೆ ನಾನು E ಅನ್ನು ನಿರ್ಲಕ್ಷಿಸಬಹುದು ನಾನು Vr ಅನ್ನು ನಿರ್ಲಕ್ಷಿಸಬಹುದು ಮತ್ತು ಆದ್ದರಿಂದ ಇದು ಸಮೀಕರಣವಾಗುತ್ತದೆ ಮತ್ತು ನೀವು ಇದನ್ನು ಮೂಲಭೂತವಾಗಿ ಪರಿಹರಿಸಿದರೆ ನೀವು ನಿಯಮಗಳನ್ನು ಮರುಜೋಡಿಸಿದರೆ ನಿಮಗೆ u ll12r20 ಸಿಗುತ್ತದೆ r ನ ಕ್ರಮಕ್ಕೆ ತೆಗೆದುಕೊಂಡರೆ ನಿಮಗೆ ll10 ಸಿಗುತ್ತದೆ ಆದ್ದರಿಂದ l ಅಥವಾ l1 ಗೆ ಸಮನಾಗಿರಬಹುದು ಆದ್ದರಿಂದ u ಪರಿಹಾರr 0 r l ಅಥವಾ rl1 ಆಗಿ ಹೋಗುತ್ತದೆ ಆದ್ದರಿಂದ ನಾವು ಕಂಡುಕೊಂಡದ್ದು u r l ಅಥವಾ rl1 ಗೆ ಕಾರಣವಾಗುತ್ತದೆ ಆರ್ 0 ಆಗಿರುವುದರಿಂದ r 0 ಸೀಮಿತವಾಗಬೇಕೆಂದು ನಾವು ಬಯಸುತ್ತೇವೆ ಏಕೆಂದರೆ r ಸೀಮಿತವಾಗಿರಬೇಕು ಮತ್ತು ಆದ್ದರಿಂದ r l ಪರಿಹಾರವು ಸ್ವೀಕಾರಾರ್ಹವಲ್ಲ ಆದ್ದರಿಂದ ur r 0 ನಂತೆ rl1 ನಂತೆ ಹೋಗುತ್ತದೆ ಸ್ಕ್ರಾಡಿ೦ಜರ್ ಸಮೀಕರಣದ ಪರಿಹಾರವುrl r 0 ಆಗಿ ಹೋಗುತ್ತದೆ ಆದ್ದರಿಂದ r ಅನ್ನು l ಅವಲಂಬಿಸಿರುತ್ತದೆ ಎಂದು ನೀವು ನೋಡುತ್ತೀರಿ ಈಗ ಇದರ ಮೂಲಕ ನಾವು ಕಂಡುಕೊಳ್ಳುತ್ತೇವೆ ಆದ್ದರಿಂದ ಇಲ್ಲಿಂದ ನಾವು ನಿಮಗಾಗಿ ನೋಡಬಹುದಾದ ಒಂದು ಆಸ್ತಿ ಈಗ ನೀವು ದೂರ ಹೋಗುತ್ತಿದ್ದಂತೆ ಇತರ ಗುಣಲಕ್ಷಣಗಳು r ಮತ್ತು ಎಲ್ಲವೂ V ಹೇಗಿರುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಆದರೆ ಇದು u ಸಮೀಕರಣದಿಂದ ನೀವು ಕಂಡುಕೊಳ್ಳುವ ಸಾಮಾನ್ಯ ವಿಷಯ ಮತ್ತು ಈಗ ಪರಿಹರಿಸುವುದು u ಸಮೀಕರಣವಾಗಿದೆ ಏಕೆಂದರೆ ಅದನ್ನು ಪರಿಹರಿಸಲು ಸುಲಭವಾಗಿದೆ ಆದುದರಿಂದ ನಾನು ಸಾಮಾನ್ಯ ಗೋಳಾಕಾರದ ಸಮ್ಮಿತೀಯ ಸಂಭಾವ್ಯ V ಗಾಗಿ ಸ್ಕ್ರಾಡಿ೦ಜರ್ ಸಮೀಕರಣವನ್ನು ಹಿಂದಿರುಗಿಸಿದ್ದೇವೆ ಎಂದು ಹೇಳುವ ಮೂಲಕ ಈ ಉಪನ್ಯಾಸವನ್ನು ಈಗ ಮುಕ್ತಾಯಗೊಳಿಸುತ್ತೇನೆ ತದನಂತರ ರೇಡಿಯಲ್ ಘಟಕವನ್ನು ಬರೆಯುವ ಮೂಲಕ ರೇಡಿಯಲ್ ಕಾಂಪೊನೆಂಟ್ ಬಾರಿ Ylmθϕ ಎಂದು ನೀಡಲಾಗಿದೆ r ಗೆ 22m1r2ddrr2dRdrYll122mr2RVrRER ಗೆ ಸಮೀಕರಣ ನಂತರ R ಅನ್ನು urr ಎಂದು ಬರೆಯುವ ಮೂಲಕ ನಾವು ನಿಮಗಾಗಿ ಸಮೀಕರಣವನ್ನು ಕಂಡುಕೊಂಡಿದ್ದೇವೆ ಅದು ಒಂದು ಆಯಾಮದ ಸಮೀಕರಣ 22mull122mr2uVruEu ಇದು 22muveffruEu ಗೆ ಸಮನಾಗಿದೆ ಮತ್ತು ನಾವು ಅಂತಿಮವಾಗಿ V ಅನ್ನು ಲೆಕ್ಕಿಸದೆ ಕಂಡುಕೊಂಡಿದ್ದೇವೆ ಎಲ್ಲಿಯವರೆಗೆ ನಿಯಮಿತವು 1r ಗಿಂತ ವೇಗವಾಗಿ ಸ್ಫೋಟಿಸುವುದಿಲ್ಲವೋ ಅಲ್ಲಿ r 0 ಅಥವಾ R rl r →0 ನಂತೆ ಹೋಗುತ್ತದೆ ಮುಂದಿನ ಉಪನ್ಯಾಸದಲ್ಲಿ ನಾವು ಒಂದು ನಿರ್ದಿಷ್ಟ ವ್ಯವಸ್ಥೆಯ ಮೇಲೆ ಕೇಂದ್ರೀಕರಿಸಲಿದ್ದೇವೆ ಮತ್ತು ಅದು ಹೈಡ್ರೋಜನ್ ಪರಮಾಣು ಆಗಿರುತ್ತದೆ